ಹಾಯ್ ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು ಈ ಪಾಠಕ್ಕೆ ಸ್ವಾಗತ ನಾವು ಪಾಠ ಸಂಖ್ಯೆ ನೋಡೋಣ 23 ಅಂದರೆ ಸೇವಾ ವಿತರಣಾ ಚಾನಲ್ಗಳನ್ನು ನಿರ್ವಹಿಸುವುದು ಅದು ಎರಡು ಭಾಗಗಳನ್ನು ಹೊಂದಿದೆ ಚಿಲ್ಲರೆ ಮಾರಾಟಸ್ಥಳವನ್ನು ನಿರ್ವಹಿಸುವುದು ಮತ್ತು ಎಲೆಕ್ಟ್ರಾನಿಕ್ ಚಾನೆಲ್ನ ಗುಣಮಟ್ಟವನ್ನು ನಿರ್ವಹಿಸುವುದು ಪ್ರಾರಂಭಿಸಲು ನಾವು ನಮ್ಮ ಗ್ರಾಹಕರಿಗೆ ನಮ್ಮ ಕಂಪನಿಗಳ ಮೂಲಕ ಸೇವೆಗಳನ್ನು ತಲುಪಿಸಬಹುದು ದೂರದ ಶಿಕ್ಷಣ ಮತ್ತು ತೆರಿಗೆ ಸಲಹೆಯಂತಹ ಮಾಹಿತಿ ಆಧಾರಿತ ಸೇವೆಗಳನ್ನು ತಲುಪಿಸಲು ನಾವು ಎಲೆಕ್ಟ್ರಾನಿಕ್ ಚಾನೆಲ್ಗಳನ್ನು ಸಹ ಬಳಸಬಹುದು ಆದಾಗ್ಯೂ ನಮ್ಮ ವ್ಯವಹಾರವನ್ನು ಬೆಳೆಸಲು ನಮ್ಮ ಸೇವೆಗಳನ್ನು ವಿತರಿಸಲು ನಾವು ಇತರ ಸಹಯೋಗಿಗಳ ಸಹಾಯವನ್ನು ಪಡೆಯಲು ಬಯಸುತ್ತೇವೆ ನಮ್ಮ ಸೇವೆಗಳನ್ನು ಮಾರಾಟ ಮಾಡಲು ಏಜೆಂಟರ ಸಹಾಯವನ್ನು ತೆಗೆದುಕೊಳ್ಳಲು ನಾವು ಬಯಸಬಹುದು ಟಿಕೆಟಿಂಗ್ನಂತೆ ನಮ್ಮ ವ್ಯವಹಾರಗಳಿಗೆ ಸಂಭಾವ್ಯ ಗ್ರಾಹಕರನ್ನು ತರಲು ಬ್ರೋಕರ್ಗಳು ಮತ್ತು ನಮ್ಮ ಬ್ರಾಂಡ್ ಸೇವೆಯನ್ನು ಗ್ರಾಹಕರಿಗೆ ತಲುಪಿಸಲು ಫ್ರಾಂಚೈಸಿಗಳ ಸಹಾಯ ಪಡೆಯಬಹುದು ನಾವು ಕಂಪನಿ ಮಾಲೀಕತ್ವದ ಚಿಲ್ಲರೆ ಮಳಿಗೆಗಳಿಗೆ ಆದ್ಯತೆ ಕೊಡಬಹುದು ಏಕೆಂದರೆ ನಾವು ಸ್ವರೂಪ ಮತ್ತು ಗುಣಮಟ್ಟವನ್ನು ನಿಯಂತ್ರಿಸಬಹುದು ಬದಲಿಸುತ್ತಿರುವ ಗ್ರಾಹಕರ ಅವಶ್ಯಕತೆಗಳ ಬಗ್ಗೆ ಮೊದಲೇ ಜ್ಞಾನವನ್ನು ಹೊಂದಬಹುದು ಮತ್ತು ಸುಧಾರಿತ ಅಥವಾ ಹೊಸ ಸೇವೆಗಳನ್ನು ಅಭಿವೃದ್ಧಿಪಡಿಸಬಹುದು ನಮ್ಮ ಗ್ರಾಹಕರನ್ನು ತಿಳಿದುಕೊಳ್ಳಬಹುದು ಮತ್ತು ಅವರೊಂದಿಗೆ ನಿಕಟ ಸಂಬಂಧವನ್ನು ಕಾಪಾಡಿಕೊಳ್ಳಬಹುದು ನಮ್ಮ ಚಿಲ್ಲರೆ ಮಾರಾಟ ಮಳಿಗೆಗಳ ಸ್ಥಳವು ಒಂದು ಪ್ರಮುಖ ನಿರ್ಧಾರವಾಗಿದೆ ಅದನ್ನು ನಾವು ನಂತರದ ವಿಭಾಗದಲ್ಲಿ ವಿಸ್ತಾರವಾಗಿ ಹೇಳಲಿದ್ದೇವೆ ಗೆಲುವಿನ ಪರಿಕಲ್ಪನೆ ಮತ್ತು ಸ್ವರೂಪವನ್ನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸ್ಫಷ್ಟಿಕರಿಸಿದ ನಂತರ ಫ್ರ್ಯಾಂಚೈಸೀ ಹೂಡಿಕೆ ಮಾಡಲು ಮತ್ತು ನಮ್ಮ ಬ್ರಾಂಡ್ಸೇವೆಗಳನ್ನು ಹೊಸ ಮಾರುಕಟ್ಟೆಗಳಿಗೆ ತಲುಪಿಸುವ ಅಪಾಯವನ್ನು ತೆಗೆದುಕೊಳ್ಳಲು ನಾವು ಅನುಮತಿಸಬಹುದು ಆದರೆ ನಾವು ನಮ್ಮ ಫ್ರ್ಯಾಂಚೈಸಿಯಿಂದ ಪರವಾನಗಿ ಶುಲ್ಕವನ್ನು ಗಳಿಸಬಹುದು ಆದಾಗ್ಯೂ ನಾವು ಫ್ರ್ಯಾಂಚೈಸೀ ಮೂಲಕ ಕಾರ್ಯನಿರ್ವಹಿಸುವ ಸವಾಲುಗಳನ್ನು ನಿರ್ವಹಿಸಬೇಕಾಗಿದೆ ಇದರಲ್ಲಿ ಗುಣಮಟ್ಟ ಮತ್ತು ಉದ್ಯೋಗಿಗಳ ಪ್ರೇರಣೆಯ ಮೇಲಿನ ನಿಯಂತ್ರಣದ ಕೊರತೆ ಪಾತ್ರಗಳ ಮೇಲಿನ ಅಸ್ಪಷ್ಟತೆ ಫ್ರ್ಯಾಂಚೈಸೀ ಜೊತೆ ಹೆಚ್ಚು ಪ್ರಚಾರ ಪಡೆದ ಸಂಘರ್ಷಗಳು ಮತ್ತು ಗ್ರಾಹಕರ ನಿಜವಾದ ನೇರ ಜ್ಞಾನದ ಕೊರತೆ ಮತ್ತು ಅವುಗಳ ಬದಲಾಗುತ್ತಿರುವ ಅವಶ್ಯಕತೆಗಳನ್ನು ಒಳಗೊಂಡಿದೆ ವ್ಯವಹಾರವನ್ನು ನಿರ್ವಹಿಸಲು ಫ್ರ್ಯಾಂಚೈಸ್ ನೆಲೆಸಿದ ನಂತರ ಅವನು ಸೇವೆಯ ಗುಣಮಟ್ಟ ಮತ್ತು ಸ್ವರೂಪವನ್ನು ಕಾಪಾಡಿಕೊಳ್ಳಬೇಕು ತನ್ನ ಉದ್ಯೋಗಿಗಳನ್ನು ಆವರ್ತಕ ತರಬೇತಿ ಮತ್ತು ಅಭಿವೃದ್ಧಿಗೆ ಕಳುಹಿಸಬೇಕು ಮತ್ತು ಗ್ರಾಹಕರನ್ನು ಸಂಪಾದಿಸಲು ಮತ್ತು ಉಳಿಸಿಕೊಳ್ಳಲು ಪ್ರಚಾರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಸಾಮಾನ್ಯವಾಗಿ ಅದೇ ಬ್ರಾಂಡ್ನ ಇತರ ಫ್ರಾಂಚೈಸಿಗಳು ಪರವಾನಗಿ ಶುಲ್ಕವನ್ನು ಪಾವತಿಸುವುದು ಮತ್ತು ಅವನ ಪ್ರದೇಶದ ಮೇಲೆ ಅತಿಕ್ರಮಣ ಮಾಡುವ ಬಗ್ಗೆ ಘರ್ಷಣೆಗಳು ಉದ್ಭವಿಸುತ್ತವೆ ಪರಿಣಾಮಕಾರಿ ಸಂಘರ್ಷ ಪರಿಹಾರದ ತಂತ್ರಗಳನ್ನು ನಾವು ನಂತರದ ವಿಭಾಗದಲ್ಲಿ ಚರ್ಚಿಸುತ್ತೇವೆ ಏಜೆಂಟರು ಮತ್ತು ದಲ್ಲಾಳಿಗಳು ನಮ್ಮ ವ್ಯವಹಾರಕ್ಕೆ ಸ್ಥಳೀಯ ಮಾರುಕಟ್ಟೆಗಳೊಂದಿಗೆ ನಮಗಿಂತ ಉತ್ತಮ ಸಂಪರ್ಕದಲ್ಲಿರುವುದರಿಂದ ಅವರ ಸಹಾಯ ಪಡೆಯಬಹುದು ಉದಾಹರಣೆಗೆ ಗ್ರಾಹಕರನ್ನು ಹೋಟೆಲ್ಗೆ ಕರೆತರಲು ಹೆಚ್ಚಿನ ಸಂಖ್ಯೆಯ ಟ್ಯಾಕ್ಸಿ ಆಪರೇಟರ್ಗಳು ದಲ್ಲಾಳಿಗಳಾಗಿ ದ್ವಿಗುಣಗೊಳ್ಳಬಹುದು ಅಂತೆಯೇ ಹೆಚ್ಚಿನ ಸಂಖ್ಯೆಯ ಏಜೆಂಟರು ನಮ್ಮ ಸೇವೆಗಳನ್ನು ಗ್ರಾಹಕರಿಗೆ ಹತ್ತಿರವಿರುವ ಔಟ್ಲೆಟ್ಗಳಲ್ಲಿ ನಾವು ನಮ್ಮ ಸಿಬ್ಬಂದಿಯನ್ನು ಉಪಯೋಗಿಸಿ ಭರಿಸುವ ಮಾರಾಟ ವೆಚ್ಚದ ಒಂದು ಭಾಗ ವೆಚ್ಚ ವ್ಯಯಿಸಿ ಮಾರಾಟ ಮಾಡಬಹುದು ಹೇಗಾದರೂ ಅನಾನುಕೂಲವೆಂದರೆ ಏಜೆಂಟರು ಮತ್ತು ದಲ್ಲಾಳಿಗಳು ಸಾಮಾನ್ಯವಾಗಿ ನಮ್ಮ ಸ್ಪರ್ಧೆ ಮಾಡುತ್ತಾರೆ ಮತ್ತು ನಮ್ಮ ಗ್ರಾಹಕರಿಗೆ ಸಮಂಜಸವಾದ ಬೆಲೆಯಲ್ಲಿ ಭೇದಾತ್ಮಕ ಮೌಲ್ಯವನ್ನು ಒದಗಿಸಲು ನಾವು ಶ್ರಮಿಸಬೇಕು ಇಂಟರ್ನೆಟ್ ಚಾನೆಲ್ಗಳು ಸೇವಾ ವಿತರಣೆಯ ಅಗ್ಗದ ವಿಧಾನವಾಗಿದೆ ಆದರೆ ಗ್ರಾಹಕ ವಿಭಾಗವು ಇಂಟರ್ನೆಟ್ ಸೌಲಭ್ಯವನ್ನು ಹೊಂದಿರಬೇಕು ಇದು ನಮ್ಮ ಗ್ರಾಹಕರಿಗೆ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಇದು ಪ್ರಯಾಣವನ್ನು ಕಡಿತಗೊಳಿಸುವ ಮೂಲಕ ಅವರ ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ಉಳಿಸುತ್ತದೆ ಮತ್ತು ಗ್ರಾಹಕರಿಗೆ ಅನುಕೂಲ ಮತ್ತು ನಮ್ಯತೆಯನ್ನು ಹೆಚ್ಚಿಸುತ್ತದೆ ಹೇಗಾದರೂ ನಾವು ಗ್ರಾಹಕರೊಂದಿಗೆ ಕಡಿಮೆ ಮೊದಲ ಸಂವಾದದೊಂದಿಗೆ ಸ್ಪರ್ಧಿಸಬೇಕಾಗಿದೆ ಆದರೂ ನಾವು ತ್ವರಿತ ಗ್ರಾಹಕರ ಪ್ರತಿಕ್ರಿಯೆಯನ್ನು ಪಡೆಯಬಹುದು ಮತ್ತು ಗ್ರಾಹಕರು ನಮ್ಮ ಎಲ್ಲ ಸ್ಪರ್ಧಿಗಳನ್ನು ಅಂತರ್ಜಾಲದಲ್ಲಿ ಪ್ರವೇಶಿಸಬಹುದು ಇದಲ್ಲದೆ ಎಲೆಕ್ಟ್ರಾನಿಕ್ ವಿತರಣಾ ಚಾನಲ್ ಏಜೆಂಟರು ದಲ್ಲಾಳಿಗಳು ಮತ್ತು ಫ್ರಾಂಚೈಸಿಗಳ ಹಿತಾಸಕ್ತಿಗಳೊಂದಿಗೆ ಸಂಘರ್ಷಗೊಳ್ಳುತ್ತದೆ ಮತ್ತು ಎಲ್ಲಾ ವ್ಯವಹಾರಗಳಿಗೆ ಒಂದೇ ಸಮಯದಲ್ಲಿ ನ್ಯಾಯಯುತವಾಗಿರಲು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಲೆಕ್ಟ್ರಾನಿಕ್ ವಿತರಣಾ ಚಾನಲ್ಗಳ ಮೇಲಿನ ಇತರ ಕಾಳಜಿ ಎಲೆಕ್ಟ್ರಾನಿಕ್ ಸೇವೆಯ ಗುಣಮಟ್ಟವನ್ನು ಕಾಪಾಡುವುದು ಅದನ್ನು ನಾವು ನಂತರದ ವಿಭಾಗದಲ್ಲಿ ಚರ್ಚಿಸುತ್ತೇವೆ ಚಾನಲ್ ಸಂಘರ್ಷದ ನಿರ್ವಹಣೆಗೆ ಈಗ ನಮ್ಮ ಗಮನವನ್ನು ಹರಿಸೋಣ ನಮ್ಮ ಸೇವಾ ಮಳಿಗೆಗಳ ಸ್ಥಳದ ಬಗ್ಗೆ ನಿರ್ಧಾರವು ಮುಖ್ಯವಾಗಿದೆ ಏಕೆಂದರೆ ಅದು ನಮ್ಮ ಔಟ್ಲೆಟ್ಗೆ ಭೇಟಿ ನೀಡುವ ಗ್ರಾಹಕರ ಸಂಖ್ಯೆ ಮತ್ತು ಭೌತಿಕ ಆಸ್ತಿ ಮತ್ತು ಸಿಬ್ಬಂದಿ ಮತ್ತು ಸರಕುಗಳ ಸಾಗಣೆಯ ವೆಚ್ಚವನ್ನು ನಿರ್ಧರಿಸುತ್ತದೆ ನಮ್ಮ ಸೇವಾ ಔಟ್ಲೆಟ್ ನಗರದೊಳಗಿನ ಒಂದು ಸೈಟ್ನಲ್ಲಿರುತ್ತದೆ ಮತ್ತು ಮೇಲಿನ ಎಲ್ಲಾ ಸ್ಥಳಗಳ ಬಗ್ಗೆ ನಾವು ನಿರ್ಧರಿಸಬೇಕಾಗಿದೆ ಜನಸಂಖ್ಯೆ ನಮ್ಮ ಸೇವೆಗಳಿಗೆ ಅವರ ಬೇಡಿಕೆ ಮತ್ತು ಅವರ ಕೊಳ್ಳುವ ಸಾಮರ್ಥ್ಯವನ್ನು ಪರಿಗಣಿಸಿ ನಗರದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಶಾಪಿಂಗ್ ಗ್ರಾಹಕರಿಗೆ ವಿವಿಧ ವ್ಯಾಪಾರ ಜಿಲ್ಲೆಗಳು ಹೊಂದಿರುವ ಆಕರ್ಷಣೆ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವ ಸ್ಪರ್ಧೆಯ ಸ್ವರೂಪ ನಗರದ ಹರಡುವಿಕೆಯ ದಿಕ್ಕು ವಲಯ ನಿಯಮಗಳು ಮತ್ತು ಪ್ರವೇಶ ರಸ್ತೆಗಳ ಲಭ್ಯತೆ ಸೈಟ್ನ ಗೋಚರತೆಯನ್ನು ಪರಿಗಣಿಸಿ ಈ ಪ್ರದೇಶದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಪಾರ್ಕಿಂಗ್ ವ್ಯವಹಾರ ಜಿಲ್ಲೆಯು ಕೇಂದ್ರ ದ್ವಿತೀಯ ಅಥವಾ ನೆರೆಹೊರೆಯ ಪ್ರಕಾರವಾಗಿರಬಹುದು ಕೇಂದ್ರ ವ್ಯಾಪಾರ ಜಿಲ್ಲೆಗಳಲ್ಲಿ ಬಾಡಿಗೆ ಸಾಕಷ್ಟು ಹೆಚ್ಚಾಗಿದೆ ಮತ್ತು ಸರಿಯಾದ ಪಾರ್ಕಿಂಗ್ ಸ್ಥಳವನ್ನು ಪಡೆಯುವುದು ಸಮಸ್ಯೆಯಾಗಬಹುದು ದ್ವಿತೀಯ ವ್ಯಾಪಾರ ಜಿಲ್ಲೆಯು ಸಣ್ಣ ವ್ಯಾಪಾರ ಪ್ರದೇಶವನ್ನು ಹೊಂದಿರುತ್ತದೆ ಅದು ಸೇವೆ ಸಲ್ಲಿಸಬಹುದಾದ ಜನಸಂಖ್ಯೆಯು ಚಿಕ್ಕದಾಗಿರುತ್ತದೆ ಆದಾಗ್ಯೂ ಇದು ಕೇಂದ್ರ ವ್ಯವಹಾರ ಜಿಲ್ಲೆಯ ಅನಾನುಕೂಲಗಳನ್ನು ಹೊಂದಲು ಸಾಧ್ಯವಿಲ್ಲ ನೆರೆಹೊರೆಯ ವ್ಯಾಪಾರ ಜಿಲ್ಲೆಯು ತನ್ನ ನೆರೆಹೊರೆಯನ್ನು ಪೂರೈಸಬಲ್ಲ ಸಣ್ಣ ವ್ಯಾಪಾರವನ್ನು ಮಾತ್ರ ಬೆಂಬಲಿಸುತ್ತದೆ ವ್ಯಾಪಾರ ಜಿಲ್ಲೆಯಲ್ಲಿರುವುದರ ಜೊತೆಗೆ ನಮ್ಮ ಔಟ್ಲೆಟ್ ಪೆಟ್ರೋಲ್ ಸ್ಟೇಷನ್ನಂತಹ ಬೇರೆಯಾಗಿ ನಿಂತಿರುವ ಅಥವಾ ಪ್ರತ್ಯೇಕವಾದ ಔಟ್ಲೆಟ್ ಆಗಿರಬಹುದು ಅಥವಾ ಶಾಪಿಂಗ್ ಕೇಂದ್ರದ ಒಂದು ಭಾಗವಾಗಿ ಒಂದೇ ಆಸ್ತಿಯಾಗಿ ನಿರ್ವಹಿಸಲ್ಪಡಬಹುದು ಪ್ರತ್ಯೇಕವಾದ ಔಟ್ಲೆಟ್ಗೆ ಯಾವುದೇ ಸ್ಪರ್ಧೆಯಿಲ್ಲವಾದರೂ ನಮ್ಮ ಔಟ್ಲೆಟ್ಗೆ ಭೇಟಿ ನೀಡಲು ಗ್ರಾಹಕರನ್ನು ಮನೆಗಳಿಂದ ಹೊರ ಸೆಳೆಯಲು ನಾವು ಜಾಹೀರಾತಿನಲ್ಲಿ ಹೂಡಿಕೆ ಮಾಡಬೇಕು ಹೆಚ್ಚುತ್ತಿರುವ ಇಂಧನ ವೆಚ್ಚದೊಂದಿಗೆ ಗ್ರಾಹಕರು ಸಾಮಾನ್ಯವಾಗಿ ಒಂದೇ ಸೇವೆಗಾಗಿ ದೂರದ ಪ್ರಯಾಣ ಮಾಡಲು ಇಷ್ಟಪಡದಿರಬಹುದು ಶಾಪಿಂಗ್ ಕೇಂದ್ರಗಳು ಆಧುನಿಕ ನಿರ್ವಹಣೆ ಮತ್ತು ದೃಷ್ಟಿಕೋನವನ್ನು ಹೊಂದಿವೆ ಮತ್ತು ನಮ್ಮ ಸೇವೆಯು ಆಧುನಿಕ ದಿನದ ಪ್ರವೃತ್ತಿಗಳು ಮತ್ತು ಟ್ರೆಂಡಿಯಾಗಿರುವ ಗ್ರಾಹಕರೊಂದಿಗೆ ಹೊಂದಿಕೆಯಾದರೆ ವಿಶೇಷವಾಗಿ ಸೂಕ್ತವಾಗಿರುತ್ತದೆ ನಂತರ ನಾವು ಚಿಲ್ಲರೆ ಸ್ಥಳವನ್ನು ನಿರ್ಧರಿಸಲು ಬರುತ್ತೇವೆ ಪ್ರೊಫೆಸರ್ ನಕಾನಿಶಿ ಮತ್ತು ಕೂಪರ್ 2007 ರಲ್ಲಿ ಬರೆದಿದ್ದು ಪ್ರೊಫೆಸರ್ ಡಂಕನ್ ಪರಿಚಯಿಸಿದ ಆರ್ ಲೂಸ್ 1959 ಆಯ್ಕೆಯ ಮೂಲತತ್ವದಿಂದ ಅನುಸರಿಸಿದ ಸೂತ್ರವನ್ನು ಬಳಸಿಕೊಂಡುಗ್ರಾಹಕರು ವಸ್ತುವಿನ ಹಲವಾರು ಗುಣಲಕ್ಷಣಗಳ ಕೆಲವು ಮೌಲ್ಯಗಳೊಂದಿಗೆ ವಸ್ತುವನ್ನು ಆಯ್ಕೆ ಮಾಡುವ ಸಂಭವನೀಯತೆಯನ್ನು ಲೆಕ್ಕಹಾಕಲು ಗುಣಾಕಾರದ ಸ್ಪರ್ಧಾತ್ಮಕ ಸಂವಹನ ಮಾದರಿಯನ್ನು ಬಳಸಬಹುದು ಈ ಮಾದರಿಯು ನಿರ್ದಿಷ್ಟ ಔಟ್ಲೆಟ್ನಿಂದ ಸೇವೆಗಳನ್ನು ಖರೀದಿಸಲು ಗ್ರಾಹಕರು ಬಳಸಬಹುದಾದ ವಿವಿಧ ಮಾನದಂಡಗಳನ್ನು ನೋಡಿಕೊಳ್ಳುತ್ತದೆ ಇವೆಲ್ಲವನ್ನೂ ಔಟ್ಲೆಟ್ಗಾಗಿ ಎಂಸಿಐ ಗುಣಾಂಕ ಅಥವಾ ಆಕರ್ಷಣೆಯ ಸೂಚ್ಯಂಕವಾಗಿ ಸಂಯೋಜಿಸಲಾಗಿದೆ ಈ ಮಾನದಂಡಗಳು ಗ್ರಾಹಕರು ಉದ್ದೇಶಿತ ಔಟ್ಲೆಟ್ ತಲುಪಲು ಎಷ್ಟು ದೂರವನ್ನು ಒಳಗೊಂಡಿರಬೇಕು ಮತ್ತು ಅದರ ಭೌತಿಕ ಮತ್ತು ಬ್ರಾಂಡ್ಇಮೇಜ್ ಗ್ರಹಿಸಿದ ಸೇವೆಯ ಗುಣಮಟ್ಟ ಬೆಲೆ ಮತ್ತು ಸೇವೆಯ ಪ್ರಕಾರವನ್ನು ಅವಲಂಬಿಸಿ ಗ್ರಾಹಕರು ಬಯಸುವ ಇತರ ವೈಶಿಷ್ಟ್ಯಗಳಲ್ಲಿ ಪ್ರತಿಫಲಿಸುವ ಆಕರ್ಷಣೆಯಾಗಿದೆ ಭವಿಷ್ಯದಲ್ಲಿ 15 ವರ್ಷಗಳು ಎಂದು ಹೇಳುವ ಯೋಜನಾ ಅವಧಿಯಲ್ಲಿ ನಡೆಯುವ ವಿವಿಧ ಅನಿಶ್ಚಿತ ಸನ್ನಿವೇಶಗಳನ್ನು ವಿಶ್ಲೇಷಿಸಿದ ನಂತರ ಅದೇ ಬ್ರ್ಯಾಂಡ್ ಮತ್ತು ಸ್ಪರ್ಧಾತ್ಮಕ ಬ್ರ್ಯಾಂಡ್ಗಳ ಅಸ್ತಿತ್ವದಲ್ಲಿರುವ ಮಳಿಗೆಗಳನ್ನು ಪರಿಗಣಿಸಿ ಹೊಸ ಸೇವಾ ಸೌಲಭ್ಯದ ಸ್ಥಳವನ್ನು ಗುರುತಿಸಲು ಮೇಲಿನ ಮಾದರಿಯನ್ನು ಬಳಸಬಹುದು ಗರಿಷ್ಠ ಅಂದಾಜು ಮಾರುಕಟ್ಟೆ ಪಾಲು ಮತ್ತು ಆದಾಯವನ್ನು ಹೊಂದಿರುವ ಔಟ್ಲೆಟ್ ಸ್ಥಳವನ್ನು ಮಾದರಿಯಿಂದ ಬಹಿರಂಗಪಡಿಸಲಾಗುತ್ತದೆ ಒಮ್ಮೆ ಸೇವಾ ಔಟ್ಲೆಟ್ ನೆಲೆಗೊಂಡ ನಂತರ ಅದು ನೆಲೆಗೊಂಡಿರುವ ಸನ್ನಿವೇಶವು ತಪ್ಪಾಗಿದೆ ಎಂದು ಗೊತ್ತಾದಾಗ ಅದು ಪ್ರಮಾದಕ್ಕೆ ಕಾರಣವಾಗುತ್ತದೆ ಈ ಪರಿಸ್ಥಿತಿಯನ್ನು ನೋಡಿಕೊಳ್ಳುವ ಸಲುವಾಗಿ ಪ್ರಾಧ್ಯಾಪಕ ಟಮ್ಮಿ ಡ್ರೆಜ್ನರ್ 2009 ರಲ್ಲಿ ಕನಿಷ್ಠ ವಿಷಾದದ ಮಾದರಿಯನ್ನು ಸ್ಥಳವನ್ನು ಗುರುತಿಸಲು ಹೇಗೆ ಬಳಸಬಹುದೆಂದು ತೋರಿಸಿಕೊಟ್ಟಿದ್ದಾರೆ ಇದರಿಂದಾಗಿ ಅಭಿವೃದ್ಧಿಯಿಲ್ಲದ ಅಡಿಯಲ್ಲಿ ಊಹಿಸಲಾದ ಸನ್ನಿವೇಶಗಳ ಕನಿಷ್ಠ ನಷ್ಟವನ್ನು ಅನುಭವಿಸಲಾಗುತ್ತದೆ ಎಲೆಕ್ಟ್ರಾನಿಕ್ ಚಾನಲ್ನ ಗುಣಮಟ್ಟವನ್ನು ನಿರ್ವಹಿಸುವುದು ಪರಶುರಾಮನ್ ಅವರ ಪ್ರಕಾರ ಇ ಸೇವಾ ಗುಣಮಟ್ಟವು ಒಂದು ವೆಬ್ಸೈಟ್ ಉತ್ಪನ್ನಗಳು ಮತ್ತು ಸೇವೆಗಳ ಶಾಪಿಂಗ್ ಖರೀದಿ ಮತ್ತು ವಿತರಣೆಯನ್ನು ಎಷ್ಟು ಮಟ್ಟಿಗೆ ಸುಗಮಗೊಳಿಸುತ್ತದೆ ಇ ಸೇವಾ ಗುಣಮಟ್ಟದ ಆಯಾಮಗಳನ್ನು ಮುಖ್ಯ ಆಯಾಮಗಳು ಮತ್ತು ಚೇತರಿಕೆಯ ಆಯಾಮಗಳೆಂದು ಎರಡು ತಲೆಗಳ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ ಇದನ್ನು 2005 ರಲ್ಲಿ ಪ್ರಾಧ್ಯಾಪಕರಾದ ಪರಶುರಾಮನ್ ಝೆಇಥಮ್ಲ್ ಮತ್ತು ಮಲ್ಹೋತ್ರಾ ಅವರು ಚರ್ಚಿಸಿದ್ದಾರೆ ಕೋರ್ ಮತ್ತು ಚೇತರಿಕೆ ಆಯಾಮಗಳನ್ನು ಮುಂದೆ ಚರ್ಚಿಸಲಾಗಿದೆ ಆದ್ದರಿಂದ ಇ ಸೇವೆಯ ಗುಣಮಟ್ಟದ ಪ್ರಮುಖ ಆಯಾಮಗಳು ಮೊದಲನೆಯದಾಗಿ ಇದು ನಾಲ್ಕು ಪ್ರಮುಖ ಆಯಾಮಗಳನ್ನು ಹೊಂದಿರಬೇಕು ಅದು ದಕ್ಷತೆ ಪೂರೈಸುವಿಕೆ ಸಿಸ್ಟಮ್ ಲಭ್ಯತೆ ಮತ್ತು ಗೌಪ್ಯತೆ ದಕ್ಷತೆ ಎಂದರೆ ಇದು ವೆಬ್ಸೈಟ್ ಪ್ರವೇಶಿಸುವ ಮತ್ತು ಬಳಸುವ ಸುಲಭ ಮತ್ತು ವೇಗವನ್ನು ಒಳಗೊಂಡಿದೆ ಪೂರೈಸುವಿಕೆ ವಿತರಣೆಯ ಬಗ್ಗೆ ಸೈಟ್ನ ಭರವಸೆಗಳು ಎಷ್ಟರ ಮಟ್ಟಿಗೆ ಈಡೇರುತ್ತವೆ ಸಿಸ್ಟಮ್system ಲಭ್ಯತೆ ವೆಬ್ ಸೈಟ್ನ ತಾಂತ್ರಿಕ ಕಾರ್ಯವನ್ನು ಸರಿಪಡಿಸಿರುವುದು ಮತ್ತು ಗೌಪ್ಯತೆ ಯಾವ ಮಟ್ಟಕ್ಕೆ ಸೈಟ್ ಸುರಕ್ಷಿತವಾಗಿದೆ ಮತ್ತು ಗ್ರಾಹಕರ ಮಾಹಿತಿಯನ್ನು ರಕ್ಷಿಸುತ್ತದೆ ವೈಫಲ್ಯದ ಸಮಯದಲ್ಲಿ ಚೇತರಿಕೆ ಆಯಾಮಗಳು ಸ್ಪಂದಿಸುವಿಕೆ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸುವುದು ಮತ್ತು ಸೈಟ್ ಮೂಲಕ ಪರಿಹಾರ ಮತ್ತು ರಿಟರ್ನ್ ಕಂಪೆನ್ಸಷನ್ ಸೈಟ್ ಸಮಸ್ಯೆಗಳಿಂದ ಗ್ರಾಹಕರಿಗದ ನಷ್ಟ ಸರಿದೂಗಿಸುತ್ತದೆ ಸಂಪರ್ಕ ದೂರವಾಣಿ ಮತ್ತು ಆನ್ಲೈನ್ ಪ್ರತಿನಿಧಿಗಳ ಮೂಲಕ ಸಹಾಯದ ಲಭ್ಯತೆ ಉನ್ನತ ವೆಬ್ಸೈಟ್ಗಳು ಬಳಕೆದಾರ ಸ್ನೇಹಿ ತಾಂತ್ರಿಕವಾಗಿ ಅತ್ಯಾಧುನಿಕ ಮತ್ತು ಗ್ರಾಹಕರು ಸಮಸ್ಯೆಯನ್ನು ಎದುರಿಸುವಾಗ ಅವರಿಗೆ ಸಹಾಯ ಮಾಡಲು ಪರ್ಯಾಯ ಚಾನಲ್ ಅನ್ನು ಹೊಂದಿವೆ ಈ ಪಾಠದಲ್ಲಿ ನಾವು ಸೇವೆಗಳ ವಿತರಣೆಯಲ್ಲಿ ಏಜೆಂಟರು ದಲ್ಲಾಳಿಗಳು ಮತ್ತು ಫ್ರಾಂಚೈಸಿಗಳಂತಹ ಸಹಯೋಗಿಗಳ ಪಾತ್ರವನ್ನು ಚರ್ಚಿಸಿದ್ದೇವೆ ಇಂಟರ್ ಚಾನೆಲ್ ಸಂಘರ್ಷವನ್ನು ನಿರ್ವಹಿಸುವ ತಂತ್ರಗಳು ಮತ್ತು ಎಲೆಕ್ಟ್ರಾನಿಕ್ ವಿತರಣಾ ಚಾನಲ್ಗಳ ಗುಣಮಟ್ಟವನ್ನು ಚರ್ಚಿಸಲಾಗಿದೆ ವಿತರಣೆ ಮತ್ತು ಸಾಮರ್ಥ್ಯವನ್ನು ನಿರ್ವಹಿಸಲು ಸಂಬಂಧಿಸಿದ ವಿಷಯಗಳನ್ನು ನಾವು ಮುಂದಿನ ಪಾಠದಲ್ಲಿ ಚರ್ಚಿಸುತ್ತೇವೆ ಕೇಳಿದ್ದಕ್ಕೆ ಧನ್ಯವಾದಗಳು ಒಳ್ಳೆಯ ದಿನ